ಇಂಜಿನಿಯರಿಂಗ್ ಗಣಿತ I ಕುರಿತು ಉಪನ್ಯಾಸಗಳಿಗೆ ಮರಳಿ ಸ್ವಾಗತ ಮತ್ತು ಇದು ಉಪನ್ಯಾಸ ಸಂಖ್ಯೆ 15 ಮತ್ತು ಇಂದು ನಾವು ಕಂಪೋಸಿಟ್ ಮತ್ತು ಹೋಮೋಜೀನಸ್ ಉತ್ಪನ್ನಗಳ ಬಗ್ಗೆ ಚರ್ಚಿಸುತ್ತೇವೆ ಕಂಪೋಸಿಟ್ ಉತ್ಪನ್ನಗಳು ಯಾವುವು ನಾವು ಇಲ್ಲಿ ಪರಿಗಣಿಸಿದರೆ z ಉತ್ಪನ್ನ f x y ಗೆ ಸಮಾನವಾಗಿರುತ್ತದೆ x ಮತ್ತು y 2 ವೇರಿಯೇಬಲ್ಗಳ ಕಾರ್ಯ ಮತ್ತು ಈ x t ಅನ್ನು ಅವಲಂಬಿಸಿರುತ್ತದೆ ಎಂದು ನಾವು ಅನುಮತಿಸುತ್ತೇವೆ ಆದ್ದರಿಂದ ನಾವು ಇಲ್ಲಿ ಪರಿಗಣಿಸಿದರೆ z ಕಾರ್ಯವು f x y ಗೆ ಸಮಾನವಾಗಿರುತ್ತದೆ ಇದು 2 ವೇರಿಯೇಬಲ್ x ಮತ್ತು y ಉತ್ಪನ್ನಕ್ಕೆ ಸಮಾನವಾಗಿರುತ್ತದೆ ಮತ್ತು ಈ x t ಅನ್ನು ಅವಲಂಬಿಸಿರುತ್ತದೆ ಎಂದು ನಾವು ಅನುಮತಿಸುತ್ತೇವೆ x ಎಂಬುದು phi t ಯ ಉತ್ಪನ್ನವಾಗಿದೆ ಮತ್ತು ಇಲ್ಲಿ y ಸಹ t ಯ ಉತ್ಪನ್ನವಾಗಿದೆ ಇದನ್ನು ನಾವು psi t ನಿಂದ ಸೂಚಿಸುತ್ತೇವೆ ಅಥವಾ ಈ ಉತ್ಪನ್ನ u ಮತ್ತು v ಯ 2 ವೇರಿಯೇಬಲ್ಗಳ ಉತ್ಪನ್ನ ಆಗಿರಬಹುದು ಮತ್ತು y u ಮತ್ತು v ಯ 2 ವೇರಿಯೇಬಲ್ಗಳ ಉತ್ಪನ್ನವಾಗಿದೆ zf x y xϕ yψ xϕ u v yψ u v ನಾವು ಇದನ್ನು ಸಮೀಕರಣ ಸಂಖ್ಯೆ 1 ಎಂದು ಕರೆಯೋಣ ಇಲ್ಲಿ ಸಮೀಕರಣ ಸಂಖ್ಯೆ 2 ಮತ್ತು ಇದು ಸಮೀಕರಣ ಸಂಖ್ಯೆ 2 ಪ್ರೈಮ್ ಆಗಿದೆ ನಂತರ ಇಲ್ಲಿ 1 ಮತ್ತು ಈ 2 ಒಟ್ಟಿಗೆ ಅಥವಾ 1 ಈ 2 ಪ್ರೈಮ್ ಜೊತೆಯಲ್ಲಿ z ಅನ್ನು t ಯ ಕಂಪೋಸಿಟ್ ಉತ್ಪನ್ನ ಎಂದು ವ್ಯಾಖ್ಯಾನಿಸಲು ಹೇಳಲಾಗುತ್ತದೆ ಅಥವಾ ಈ ಸಂದರ್ಭದಲ್ಲಿ u ಮತ್ತು v ಯ ಕಂಪೋಸಿಟ್ ಉತ್ಪನ್ನ ಮೂಲಭೂತವಾಗಿ ನಾವು ಇಲ್ಲಿ ಚರ್ಚಿಸಲಿದ್ದೇವೆ ಉದಾಹರಣೆಗೆ ನಾವು 2 t ಗೆ ಸಂಬಂಧಿಸಿದಂತೆ ಈ z ಉತ್ಪನ್ನದ ನಿಷ್ಪನ್ನವನ್ನು ಪಡೆಯಲು ಬಯಸಿದರೆ ಏಕೆಂದರೆ ಈ ಮೊದಲ ಪ್ರಕರಣದಲ್ಲಿ ನಾವು ಸಮೀಕರಣ ಸಂಖ್ಯೆ 1 ಮತ್ತು ಸಮೀಕರಣ ಸಂಖ್ಯೆ 2 ಅನ್ನು ತೆಗೆದುಕೊಳ್ಳುವಾಗ ಈ z ಎಂಬುದು x ಮತ್ತು y ಅನ್ನು ಅವಲಂಬಿಸಿರುತ್ತದೆ ಆದರೆ x ಮತ್ತು y ಮತ್ತೆ t ಅನ್ನು ಅವಲಂಬಿಸಿರುತ್ತದೆ ಮೂಲಭೂತವಾಗಿ ಈ z ಎಂಬುದು t ಯ ಉತ್ಪನ್ನವಾಗಿದೆ ಮತ್ತು ನಂತರ ನಾವು ನೇರವಾಗಿ t ಗೆ ಸಂಬಂಧಿಸಿದಂತೆ z ನ ನಿಷ್ಪನ್ನವನ್ನು ಇಲ್ಲಿ ವ್ಯಾಖ್ಯಾನಿಸಬಹುದು ಈ ಉತ್ಪನ್ನದಲ್ಲಿ ಇಲ್ಲಿ ಈ x ಮತ್ತು y ಅನ್ನು ಬದಲಿಸದೆ ಈ z ನ ನಿಷ್ಪನ್ನವನ್ನು ಹೇಗೆ ಪಡೆಯುವುದು ಎಂಬ ಸೂತ್ರವನ್ನು ನಾವು ಪಡೆಯುತ್ತೇವೆ ಮತ್ತು ಇದನ್ನು t ಯ ಉತ್ಪನ್ನವನ್ನಾಗಿ ಮಾಡಿ ಮತ್ತು ನಂತರ ನಿಷ್ಪನ್ನವನ್ನು ತೆಗೆದುಕೊಳ್ಳುವುದು ಆದರೆ ನಾವು 2 ವೇರಿಯೇಬಲ್ಗಳು x ಮತ್ತು y ಗಳ ಉತ್ಪನ್ನವಾದ f ಉತ್ಪನ್ನದ ಆಂಶಿಕ ನಿಷ್ಪನ್ನಗಳನ್ನು ಬಳಸುವ ನೇರ ಸೂತ್ರವನ್ನು ಕಂಡುಕೊಳ್ಳುತ್ತೇವೆ ಮತ್ತು ಇಲ್ಲಿ x ಮತ್ತು y ಗಳು phi ಮತ್ತು psi ನ ಉತ್ಪನ್ನಗಳಾಗಿವೆ ಇವು t ನ ಉತ್ಪನ್ನವಾಗಿದೆ ಮತ್ತು ಈ x ಮತ್ತು y ಅನ್ನು t ಯ ಪರಿಭಾಷೆಯಲ್ಲಿ ಬದಲಿಸದೆ ನೇರವಾಗಿ ಈ z ನ ನಿಷ್ಪನ್ನವನ್ನು ಪಡೆಯಲು ನಾವು ಈ ಉತ್ಪನ್ನಗಳ ನಿಷ್ಪನ್ನವನ್ನು ಸಹ ಬಳಸುತ್ತೇವೆ ಅದೇ ಸನ್ನಿವೇಶವನ್ನು ನಾವು ಈ f x y ಗೆ ಸಮಾನವಾಗಿರುವ 1 z ಸಮೀಕರಣ ಜೊತೆಗೆ phi u v ಗೆ ಸಮಾನವಾಗಿರುವ x ಮತ್ತು psi u v ಗೆ ಸಮಾನವಾಗಿರುವ y ಅನ್ನು ಹೊಂದಿರುವಾಗ ಇರುತ್ತದೆ ನಾವು ಮೊದಲ ಪ್ರಕರಣವನ್ನು ತೆಗೆದುಕೊಳ್ಳೋಣ z ನಿರಂತರ ಆಂಶಿಕ ನಿಷ್ಪನ್ನಗಳನ್ನು ಹೊಂದಿದೆ ಅಥವಾ f x y ಗೆ ಸಮಾನವಾಗಿರುವ z ಅನ್ನು ಅವಕಲನ ಮಾಡಬಹುದು ಎಂಬ ಊಹೆಯನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ಈ f x y ಒಂದು ಅವಕಲನ ಮಾಡಬಹುದಾದಂತಹ ಉತ್ಪನ್ನವಾಗಿದೆ ಮತ್ತು ನಂತರ ನಾವು x ಅನ್ನು phi t ಗೆ ಸಮನಾಗಿರುತ್ತದೆ ಮತ್ತು y ಅನ್ನು psi t ಗೆ ಸಮಾನವಾಗಿರುತ್ತದೆ ಎಂದು ಹೇಳೋಣ ಅವುಗಳು ನಿರಂತರವಾದ ನಿಷ್ಪನ್ನಗಳನ್ನು ಹೊಂದಿವೆ ಅಥವಾ ಮತ್ತೆ ನಾವು ಅವಕಲನ ಮಾಡಬಹುದಾದಂತಹ ಉತ್ಪನ್ನಗಳು ಎಂದು ಊಹಿಸಬಹುದು dz ∂ z dx ∂ z dy dt ∂ x dt ∂ y dt ಆ ಸಂದರ್ಭದಲ್ಲಿ ನಾವು ಈ dz ಓವರ್ dt ಅನ್ನು ಪಡೆಯಬಹುದು ಎಂದು ಹೇಳುವ ಈ ಸೂತ್ರವನ್ನು ಪಡೆಯುತ್ತೇವೆ t ಗೆ ಸಂಬಂಧಿಸಿದಂತೆ z ನ ಸಾಮಾನ್ಯ ನಿಷ್ಪನ್ನವು ಈಗ ಅರ್ಥಪೂರ್ಣವಾಗಿದೆ ಏಕೆಂದರೆ x ಮತ್ತು y t ಯ ಉತ್ಪನ್ನಗಳಾಗಿವೆ ಮೂಲಭೂತವಾಗಿ ಈ z ಕೇವಲ t ನ ಉತ್ಪನ್ನವಾಗಿದೆ ಈ ಸಂದರ್ಭದಲ್ಲಿ ಈ ಸೂತ್ರವು ನಾವು ಈ ಸಾಮಾನ್ಯ ನಿಷ್ಪನ್ನಆದ dz ಓವರ್ dt ಇದು x ಗೆ ಸಂಬಂಧಿಸಿದಂತೆ z ನ ಆಂಶಿಕ ನಿಷ್ಪನ್ನಕ್ಕೆ ಸಮನಾಗಿರುತ್ತದೆ ಎಂದು ಹೇಳುತ್ತದೆ ಈ f ಎಂಬುದು 2 ಅಸ್ಥಿರಾಂಕ x ಮತ್ತು y ನ ಉತ್ಪನ್ನವಾಗಿದೆ ಎಂದು ನಾವು ಬಳಸುತ್ತಿದ್ದೇವೆ ನಾವು ಇಲ್ಲಿ x ಗೆ ಸಂಬಂಧಿಸಿದಂತೆ ಈ f ನ ಆಂಶಿಕ ನಿಷ್ಪನ್ನಗಳನ್ನು ತೆಗೆದುಕೊಳ್ಳುತ್ತೇವೆ ಮತ್ತು t ಗೆ ಸಂಬಂಧಿಸಿದಂತೆ x ನ ನಿಷ್ಪನ್ನದಿಂದ ಗುಣಿಸುತ್ತೇವೆ ಇದು ಮತ್ತೊಮ್ಮೆ ಸಾಮಾನ್ಯ ನಿಷ್ಪನ್ನವಾಗಿದೆ ಏಕೆಂದರೆ x 1 ವೇರಿಯೇಬಲ್ t ಯ ಉತ್ಪನ್ನವಾಗಿದೆ ಮತ್ತು ನಂತರ ಇದು ಚೈನ್ ನಿಯಮವಾಗಿದೆ ಏಕೆಂದರೆ z ಎಂಬುದು y ಯ ಉತ್ಪನ್ನವೂ ಆಗಿದೆ ನಾವು ಇಲ್ಲಿ y ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನವನ್ನು ಹೊಂದಿದ್ದೇವೆ ಮತ್ತು dt ಓವರ್ dy ಯಿಂದ ಗುಣಿಸುತ್ತೇವೆ ನಾವು ಈಗ ಈ ಸೂತ್ರವನ್ನು ಪಡೆಯುತ್ತೇವೆ ಈ z ಎಂಬುದು f x y ಗೆ ಸಮಾನವಾಗಿದೆ ಮತ್ತು x ಎಂಬುದು phi t ಯ ಉತ್ಪನ್ನವಾಗಿದೆ ಮತ್ತು y ಎಂಬುದು psi t ನಿಂದ ಸೂಚಿಸಲಾದ t ನ ಉತ್ಪನ್ನವಾಗಿದೆ ಎಂದು ತೆಗೆದುಕೊಳ್ಳಬಹುದು ಮತ್ತು ಇದು ನಾವು ವ್ಯಾಖ್ಯಾನಕ್ಕಾಗಿ ಕರೆಯುವ ಕಂಪೋಸಿಟ್ ಉತ್ಪನ್ನವಾಗಿದೆ ಮತ್ತು ನಾವು ಈಗಾಗಲೇ ಈ ಎಲ್ಲಾ ಉತ್ಪನ್ನಗಳಾದ z phi ಮತ್ತು psi ನ ಡಿಫರೆನ್ಷಿಯಾಬಿಲಿಟಿ ಯನ್ನು ಊಹಿಸಿರುವುದರಿಂದ z ನ ಡಿಫರೆನ್ಷಿಯಾಬಿಲಿಟಿ ಯು ನಾವು ಈ delta z ಅನ್ನು del x delta x plus del y delta y ಮತ್ತು psi 1 delta x plus psi 2 delta y ಗೆ ಸಮಾನ ಎಂದು ಬರೆಯಬಹುದು ನಾವು ಈ ಅಭಿವ್ಯಕ್ತಿಯ ಎರಡೂ ಬದಿಗಳನ್ನು delta t ಯಿಂದ ಭಾಗಿಸಿದರೆ ನಾವು ಏನು ಪಡೆಯುತ್ತೇವೆ ಇಲ್ಲಿ delta z over delta t ಮತ್ತು ಈ delta x divided by delta t ಇಲ್ಲಿ ಮತ್ತೊಮ್ಮೆ ನಾವು delta y divided by delta t ಅನ್ನು ಹೊಂದಿದ್ದೇವೆ ಮತ್ತು dx ಮತ್ತು dy ಅನ್ನು ಕೂಡ delta t ಯಿಂದ ಭಾಗಿಸಲಾಗುತ್ತದೆ

ಮತ್ತು ಈಗ ನಾವು delta t 0 ಗೆ ಹೋಗುತ್ತದೆ ಎಂಬ ಮಿತಿಯನ್ನು ತೆಗೆದುಕೊಂಡರೆ ಏನಾಗುತ್ತದೆ delta t 0 ಗೆ ಹೋಗುತ್ತದೆ ಅಂದರೆ delta x 0 ಗೆ ಹೋಗುತ್ತದೆ ಮತ್ತು delta y 0 ಗೆ ಹೋಗುತ್ತದೆ ಏಕೆಂದರೆ ಈ x ಮತ್ತು y ಅವು t ಯ ಉತ್ಪನ್ನ ಮತ್ತು t ನಲ್ಲಿ ಯಾವುದೇ ವ್ಯತ್ಯಾಸವಿಲ್ಲದಿದ್ದರೆ ಸ್ವಾಭಾವಿಕವಾಗಿ x ಮತ್ತು y ನಲ್ಲಿನ ವ್ಯತ್ಯಾಸವು 0 ಆಗಿರುತ್ತದೆ delta t 0 ಗೆ ಹೋದಂತೆ ಅಂದರೆ delta x 0 ಗೆ ಹೋಗುತ್ತದೆ ಮತ್ತು delta y 0 ಗೆ ಹೋಗುತ್ತದೆ ನಾವು ಈಗ delta t 0 ಗೆ ಹೋಗುತ್ತದೆ ಎಂಬ ಮಿತಿಯನ್ನು ಇಲ್ಲಿ ಈ ಅಭಿವ್ಯಕ್ತಿಯಲ್ಲಿ ತೆಗೆದುಕೊಂಡಾಗ z ನ ನಿಷ್ಪನ್ನದ ವ್ಯಾಖ್ಯಾನದಂತೆ delta z over delta t ಎಂಬುದು dz over dt ಆಗಿರುತ್ತದೆ ಮತ್ತು ಇದು ಹಾಗೆಯೇ ಇರುತ್ತದೆ ನಾವು del z over del x ಅನ್ನು ಸ್ಪರ್ಶಿಸುತ್ತಿಲ್ಲ ಮತ್ತು ನಂತರ ನಾವು delta x over delta t ಅನ್ನು ಹೊಂದಿದ್ದೇವೆ ಮತ್ತೊಮ್ಮೆ ಇದು t ಗೆ ಸಂಬಂಧಿಸಿದಂತೆ x ನ ನಿಷ್ಪನ್ನವಾಗಿದೆ ನಾವು ಇಲ್ಲಿ dx over dt ಅನ್ನು ಪಡೆಯುತ್ತೇವೆ ಅದೇ ರೀತಿ ಇಲ್ಲಿ ಮತ್ತೊಮ್ಮೆ ನಾವು delta y over delta t ಅನ್ನು ಹೊಂದಿದ್ದೇವೆ ಅದು ಇಲ್ಲಿ dy over dt ಆಗುತ್ತದೆ ಮತ್ತು ಈ ಪದಗಳು ಈ ಆಂಶಿಕ ನಿಷ್ಪನ್ನಗಳು ಅಸ್ತಿತ್ವದಲ್ಲಿವೆ ಮತ್ತು ಅವು ಸೀಮಿತ ಸಂಖ್ಯೆಗಳಾಗಿವೆ ಎಂದು ಮತ್ತೊಮ್ಮೆ ಊಹಿಸಿ ಇದು delta x ಮತ್ತು delta y 0 ಗೆ ಹೋದಾಗ ಈ epsilon 0 ಗೆ ಹೋಗುತ್ತದೆ ಮತ್ತು ಈ epsilon 2 0 ಗೆ ಹೋಗುತ್ತದೆ ಮತ್ತು ನಂತರ ಈ ಅಭಿವ್ಯಕ್ತಿಗಳು ಇಲ್ಲಿ epsilon delta x over delta t ಮತ್ತು ಈ epsilon delta y over delta t ಎರಡೂ 0 ಗೆ ಹೋಗುತ್ತವೆ ನಾವು ಇಲ್ಲಿ ಈ ಮೂರು ಪದಗಳನ್ನು ಮಾತ್ರ ಹೊಂದಿದ್ದೇವೆ dz over dt ನಾವು z ನ ಆಂಶಿಕ ನಿಷ್ಪನ್ನಗಳ ಮತ್ತು x ಮತ್ತು y ನ ಸಾಮಾನ್ಯ ನಿಷ್ಪನ್ನಗಳ ಪರಿಭಾಷೆಯಲ್ಲಿ ನೇರವಾಗಿ ಕಂಡುಹಿಡಿಯಬಹುದು 2 ವೇರಿಯೇಬಲ್ಗಳ ಉತ್ಪನ್ನವಾದ u ಮತ್ತು v ಅನ್ನು ಅವಲಂಬಿಸಿರುವ x ಮತ್ತು y ಎನ್ನುವ ಸಾಮಾನ್ಯ ಪ್ರಕರಣವನ್ನು ಹೊಂದಿರುವಾಗ ಕಂಪೋಸಿಟ್ ಉತ್ಪನ್ನಗಳ ಅವಕಲನ ಆ ಸಂದರ್ಭದಲ್ಲಿ ಸೂತ್ರವು ಹಾಗೆ ಆಗುತ್ತದೆ ಆಗ ನಾವು ಮೇಲಿನಂತೆಯೇ ಸಾಬೀತುಪಡಿಸಬಹುದು ಈ del z over del u ಈಗ ಇಲ್ಲಿ ಆಂಶಿಕ ನಿಷ್ಪನ್ನಗಳು ಏಕೆಂದರೆ x ಮತ್ತು y ಅವು 2 ವೇರಿಯೇಬಲ್ u ಮತ್ತು v ಗಳ ಉತ್ಪನ್ನಗಳಾಗಿವೆ zf x y xϕ u v yψ u v ಈ ಉತ್ಪನ್ನಕ್ಕೆ ಇವುಗಳನ್ನು ಆದೇಶಿಸದೆ ಮತ್ತು ಈ ಆಂಶಿಕ ನಿಷ್ಪನ್ನಗಳನ್ನು ಪಡೆಯದೆಯೇ ನಾವು u ಗೆ ಸಂಬಂಧಿಸಿದಂತೆ z ನ ಆಂಶಿಕ ನಿಷ್ಪನ್ನವನ್ನು ಹೊಂದಿದ್ದೇವೆ u ಗೆ ಸಂಬಂಧಿಸಿದಂತೆ ಈ z ನ ಆಂಶಿಕ ನಿಷ್ಪನ್ನವನ್ನು ಪಡೆಯಲು ನಾವು ಈ ಸೂತ್ರವನ್ನು ಬಳಸಬಹುದು ಇದು x ಗೆ ಸಂಬಂಧಿಸಿದಂತೆ z ನ ಆಂಶಿಕ ನಿಷ್ಪನ್ನಕ್ಕೆ ಮತ್ತು u ಗೆ ಸಂಬಂಧಿಸಿದಂತೆ x ನ ಆಂಶಿಕ ನಿಷ್ಪನ್ನ ಪ್ಲಸ್ y ಗೆ ಸಂಬಂಧಿಸಿದಂತೆ z ನ ಆಂಶಿಕ ನಿಷ್ಪನ್ನ ಮತ್ತು u ಗೆ ಸಂಬಂಧಿಸಿದಂತೆ y ನ ಆಂಶಿಕ ನಿಷ್ಪನ್ನಕ್ಕೆ ಸಮಾನವಾಗಿದೆ ಏಕೆಂದರೆ ನಾವು u ಗೆ ಸಂಬಂಧಿಸಿದಂತೆ z ಅನ್ನು ಆಂಶಿಕವಾಗಿ ಅವಕಲನ ಮಾಡುತ್ತಿದ್ದೇವೆ ಇಲ್ಲಿ u ಬರುತ್ತದೆ ಮತ್ತು ಇಲ್ಲಿಯೂ u ಬರುತ್ತದೆ ಅಂತೆಯೇ del z over del v ಗಾಗಿ ಈಗ ಇದೇ ಸೂತ್ರ ಆದರೆ u ಬದಲಿಗೆ ಇದನ್ನು v ಇಂದ ಬದಲಾಯಿಸಲಾಗುತ್ತದೆ u ಗೆ ಸಂಬಂಧಿಸಿದಂತೆ ಇಲ್ಲಿ ನೀವು ಅವಕಲನ ಮಾಡಿದರೆ ನಂತರ ಈ u ಎರಡೂ ಸ್ಥಳಗಳಲ್ಲಿ ಕಾಣಿಸಿಕೊಳ್ಳುತ್ತದೆ ಮತ್ತು ನಾವು ಇಲ್ಲಿ v ಗೆ ಸಂಬಂಧಿಸಿದಂತೆ ಅವಕಲನ ಮಾಡುತ್ತಿದ್ದೇವೆ ನಾವು u ಗೆ ಸಂಬಂಧಿಸಿದಂತೆ x ನ ಮತ್ತು ಇಲ್ಲಿ v ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನವನ್ನು ತೆಗೆದುಕೊಳ್ಳುವಾಗ ಈ v ಇಲ್ಲಿ ಈ ಸ್ಥಳಗಳಲ್ಲಿ ಕಾಣಿಸುತ್ತದೆ ಈಗ ಮುಂದುವರಿಸೋಣ ಇದರ ಆಧಾರದ ಮೇಲೆ ನಾವು ಕೆಲವು ಸಮಸ್ಯೆಯನ್ನು ಪರಿಹರಿಸೋಣ ಉದಾಹರಣೆಗೆ ನಾವು z ಎಂಬುದು xy ಗೆ ಸಮಾನ ಎಂಬ ಉತ್ಪನ್ನವನ್ನು ಹೊಂದಿದ್ದೇವೆ x ಎಂಬುದು t ನ ಉತ್ಪನ್ನವಾಗಿದೆ ಇಲ್ಲಿ x ಎಂಬುದು cos t ಗೆ ಸಮಾನ ಎಂದು ವ್ಯಾಖ್ಯಾನಿಸಲಾಗಿದೆ ಮತ್ತು ನಂತರ y ಎಂಬುದು t ನ ಉತ್ಪನ್ನವಾಗಿದೆ ಇದನ್ನು y equal to sin t ಗೆ ಸಮಾನ ಎಂದು ಸೂಚಿಸಲಾಗುತ್ತದೆ ಮತ್ತು ನಂತರ ನಾವು dz over dt ಏನೆಂದು ಇಲ್ಲಿ ಕಂಡುಹಿಡಿಯಬೇಕು ಒಂದು ನೇರ ಮಾರ್ಗವೆಂದರೆ ನಾವು ಈ ಉತ್ಪನ್ನದಲ್ಲಿ ಈ x ಮತ್ತು y ಅನ್ನು ಇಲ್ಲಿ ಬದಲಾಯಿಸುತ್ತೇವೆ ಮತ್ತು ನಂತರ ನಾವು t ಯ ಉತ್ಪನ್ನವಾಗಿ z ಅನ್ನು ಹೊಂದಿರುತ್ತೇವೆ ಅದನ್ನು ನಾವು dz over dt ಅನ್ನು ಪಡೆಯಲು ಅವಕಲನ ಮಾಡಬಹುದು ನಾವು ಕಂಪೋಸಿಟ್ ಉತ್ಪನ್ನಗಳ ಕಲ್ಪನೆಯನ್ನು ಅನುಸರಿಸುತ್ತೇವೆ ಅಂದರೆ z ಎಂಬುದು x y ನ ಉತ್ಪನ್ನವಾಗಿದೆ ಮತ್ತು x ಎಂಬುದು t ನ ಉತ್ಪನ್ನವಾಗಿದೆ ಮತ್ತು y ಎಂಬುದು ಮೇಲಿನ ಸೂತ್ರದೊಂದಿಗೆ t ಯ ಉತ್ಪನ್ನವಾಗಿದೆ zxy xcos t ysin t ಆ ಸೂತ್ರವು dx over dt ಇರುತ್ತದೆ ಎಂದು ಹೇಳುತ್ತದೆ ನಾವು ಇಲ್ಲಿ x ಗೆ ಸಂಬಂಧಿಸಿದಂತೆ z ಉತ್ಪನ್ನದ ಆಂಶಿಕ ನಿಷ್ಪನ್ನದೊಂದಿಗೆ ಹೊಂದಬಹುದು ಮತ್ತು dx dt ಮತ್ತು ಅದೇ ರೀತಿ ಇಲ್ಲಿ y ನ ಆಂಶಿಕ ನಿಷ್ಪನ್ನ ಮತ್ತು ನಂತರ dy dt ನಾವು ಇಲ್ಲಿ ಏನು ಪಡೆಯುತ್ತೇವೆ Del z over del x z ಎಂಬುದು x y ಆಗಿತ್ತು ಮತ್ತು ನಾವು ಇಲ್ಲಿ x ಗೆ ಸಂಬಂಧಿಸಿದಂತೆ ಅವಕಲನ ಮಾಡಿದರೆ ಇದು ಕೇವಲ y ಮತ್ತು dx over dt ಆಗಿರುತ್ತದೆ ಆದ್ದರಿಂದ x cos t ಆಗಿತ್ತು ನಾವು ಇಲ್ಲಿ minus sin t ಅನ್ನು ಪಡೆಯುತ್ತೇವೆ ಅಂತೆಯೇ ಇಲ್ಲಿ del z over del y ಎಂಬುದು x ಆಗುತ್ತದೆ ಮತ್ತು sin t ಆದ dy over dt ಇದು cos t ಆಗುತ್ತದೆ ನಾವು ಇಲ್ಲಿ y ಎಂಬುದು sin t ಗೆ ಸಮಾನ ಎಂದು ಪಡೆಯುತ್ತೇವೆ ನಾವು minus sin square t ಅನ್ನು ಹೊಂದಿದ್ದೇವೆ ಮತ್ತು x ಎಂಬುದು cos t ಆಗಿತ್ತು ನಾವು cos square t ಅನ್ನು ಹೊಂದಿದ್ದೇವೆ ಈ ಉತ್ಪನ್ನಕ್ಕೆ ಆದೇಶಿಸದೆ ಇದು t ಗೆ ಸಂಬಂಧಿಸಿದಂತೆ z ನ ನಿಷ್ಪನ್ನವಾಗಿದೆ ಮತ್ತು ನಂತರ ನಿಷ್ಪನ್ನವನ್ನು ಪಡೆಯುತ್ತೇವೆ ಇದನ್ನು cos 2 t ಅನ್ನು ಹೊಂದಲು ನಾವು ಮತ್ತೊಮ್ಮೆ ಸರಳಗೊಳಿಸಬಹುದು ನಾನು ಹೇಳಿದಂತೆ ಪರ್ಯಾಯವಾಗಿ ನಾವು ಇಲ್ಲಿ z ಎಂಬುದು x ಗೆ ಸಮಾನ ಎಂದು ಆದೇಶಿಸಬಹುದು x ಎಂಬುದು cos t ಮತ್ತು ನಂತರ y ಎಂಬುದು sin t ಆಗಿದೆ ಈಗ ನಾವು t ಯ ಉತ್ಪನ್ನವಾಗಿ z ಅನ್ನು ಹೊಂದಿದ್ದೇವೆ ಮತ್ತು ನಾವು ಅಲ್ಲಿ dz over dt ಅನ್ನು ಪಡೆಯಬಹುದು ಇದನ್ನು ನಾವು ಮೊದಲು 2 cos t sin t ನ ಅರ್ಧ ಅಂದರೆ sin 2 t ಮತ್ತು ನಂತರ ನಾವು ಇಲ್ಲಿ ಅವಕಲನವನ್ನು ತೆಗೆದುಕೊಂಡಾಗ ಈ sin t ಎಂಬುದು cos 2 t ಆಗಿರುತ್ತದೆ ಮತ್ತು ಈ 2 ರದ್ದುಗೊಳ್ಳುತ್ತದೆ ನಾವು cos 2 t ಅನ್ನು ನೇರವಾಗಿ ಹೊಂದಿದ್ದೇವೆ ಆದರೆ ನಾವು ಇಲ್ಲಿ ಈ ಕಂಪೋಸಿಟ್ ಅವಕಲನ ಅಥವಾ ಕಂಪೋಸಿಟ್ ಉತ್ಪನ್ನದ ಅವಕಲನದ ಕಲ್ಪನೆಯನ್ನು ಬಳಸಿದ್ದೇವೆ ಮತ್ತು ಈ ಸೂತ್ರದೊಂದಿಗೆ ನಾವು ಈ x ಮತ್ತು y ಮೌಲ್ಯಗಳನ್ನು ಉತ್ಪನ್ನಕ್ಕೆ ಬದಲಿಸಬೇಕಾಗಿಲ್ಲ ಆದರೆ ನೇರವಾಗಿ ಈ z ನ ಆಂಶಿಕ ನಿಷ್ಪನ್ನಗಳ ಸಹಾಯದಿಂದ ನಾವು t ಉತ್ಪನ್ನಕ್ಕೆ ಸಂಬಂಧಿಸಿದಂತೆ ನೇರವಾಗಿ z ನ ನಿಷ್ಪನ್ನವನ್ನು ಪಡೆಯಬಹುದು ಇಲ್ಲಿ ಮತ್ತೆ ಮುಂದಿನ ಸಮಸ್ಯೆ z ಎಂಬುದು x ಮತ್ತು y ನ ಉತ್ಪನ್ನವಾಗಿದೆ ಮತ್ತು x ಈಗ 2 ವೇರಿಯೇಬಲ್ಗಳ ಉತ್ಪನ್ನವಾಗಿದೆ ಎಂದು ನೀಡಲಾಗಿದೆ ಆದ್ದರಿಂದ u ಮತ್ತು v ಮತ್ತು ನಂತರ ನಾವು ಇಲ್ಲಿ y ಅನ್ನು 2 ವೇರಿಯೇಬಲ್ u ಮತ್ತು v ನ ಉತ್ಪನ್ನವಾಗಿದೆ ಎಂದು ಹೊಂದಿದ್ದೇವೆ ನಂತರ ನಾವು ಇಲ್ಲಿ u ಮತ್ತು v ಗೆ ಸಂಬಂಧಿಸಿದಂತೆ ಈ ಆಂಶಿಕ ನಿಷ್ಪನ್ನದ ವ್ಯತ್ಯಾಸವನ್ನು x x ಗೆ ಸಂಬಂಧಿಸಿದಂತೆ z ನ ಆಂಶಿಕ ನಿಷ್ಪನ್ನ ಮೈನಸ್ y ಗೆ ಸಂಬಂಧಿಸಿದಂತೆ z ನ ಆಂಶಿಕ ನಿಷ್ಪನ್ನ ಎಂದು ಬರೆಯಬಹುದು ಎಂದು ತೋರಿಸುತ್ತೇವೆ ಆದ್ದರಿಂದ z ಎಂಬುದು x ಮತ್ತು y ನ ಉತ್ಪನ್ನವಾಗಿದೆ ಮೇಲಿನ ಸೂತ್ರದೊಂದಿಗೆ ನಾವು x ಮತ್ತು y ಗೆ ಸಂಬಂಧಿಸಿದಂತೆ z ನ ಆಂಶಿಕ ನಿಷ್ಪನ್ನಗಳ ಪರಿಭಾಷೆಯಲ್ಲಿ u ಗೆ ಸಂಬಂಧಿಸಿದಂತೆ z ನ ಆಂಶಿಕ ನಿಷ್ಪನ್ನ y ಗೆ ಸಂಬಂಧಿಸಿದಂತೆ u ನ ಆಂಶಿಕ ನಿಷ್ಪನ್ನವನ್ನು ಹೊಂದಿದ್ದೇವೆ xeu e−v ye−u ev ಇಲ್ಲಿ u ಆಗಿದ್ದರೆ ಅದು x ಮತ್ತು y ನಿಷ್ಪನ್ನಗಳ u ಗೆ ಸಂಬಂಧಿಸಿದಂತೆ ಇಲ್ಲಿ ಎರಡೂ ಪದಗಳಲ್ಲಿ u ಇರುತ್ತದೆ ಈ ಸಂದರ್ಭದಲ್ಲಿ del z over del x ಏಕೆಂದರೆ ಇಲ್ಲಿ ಉತ್ಪನ್ನವನ್ನು ನೀಡಲಾಗಿಲ್ಲ z ಎಂಬುದು ಕೇವಲ x y ನ ಉತ್ಪನ್ನವಾಗಿದೆ x ಗೆ ಸಂಬಂಧಿಸಿದಂತೆ ಈ ಆಂಶಿಕ ನಿಷ್ಪನ್ನ z ಗಳು ಬರುತ್ತದೆ ಮತ್ತು del x over del u ಇಲ್ಲಿ x ಏನಾಗಿತ್ತು e power u plus e power minus v u ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನವನ್ನು ತೆಗೆದುಕೊಂಡರೆ ಅಂದರೆv ಅನ್ನು ಸ್ಥಿರಾಂಕವಾಗಿ ಪರಿಗಣಿಸಿ ಈ ಪದವನ್ನು ಸ್ಥಿರಾಂಕವೆಂದು ಪರಿಗಣಿಸಲಾಗುತ್ತದೆ u ಗೆ ಸಂಬಂಧಿಸಿದಂತೆ x ನ ಆಂಶಿಕ ನಿಷ್ಪನ್ನವು ಇಲ್ಲಿ ಬರೆಯಲಾದ e power u ಆಗಿರುತ್ತದೆ ಮತ್ತು ನಂತರ del z over del y ಮತ್ತು del y over del u y ಇಲ್ಲಿ e power minus u plus e power v ಮತ್ತು ನಾವು u ಗೆ ಸಂಬಂಧಿಸಿದಂತೆ ಇಲ್ಲಿ ಆಂಶಿಕ ನಿಷ್ಪನ್ನವನ್ನು ತೆಗೆದುಕೊಂಡಾಗ ಇಲ್ಲಿ ನಾವು minus e power minus u ಅನ್ನು ಪಡೆಯುತ್ತೇವೆ ಇದು ಇಲ್ಲಿ ಪದವಾಗಿದೆ ಮತ್ತು ಈಗ v ಗೆ ಸಂಬಂಧಿಸಿದಂತೆ z ನ ಆಂಶಿಕ ನಿಷ್ಪನ್ನ ಮತ್ತೆ ಇದೇ ಸೂತ್ರವನ್ನು ಹೊಂದಿದ್ದೇವೆ ಆದರೆ u ಬದಲಿಗೆ ನಾವು ಇಲ್ಲಿ v ಅನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು v ಗೆ ಸಂಬಂಧಿಸಿದಂತೆ x ನ ಆಂಶಿಕ ನಿಷ್ಪನ್ನವನ್ನು ಹೊಂದಿದ್ದೇವೆ ಆದ್ದರಿಂದ ಇದು e power minus v ನಾವು minus e power minus v ಅನ್ನು ಪಡೆಯುತ್ತೇವೆ ಮತ್ತು ನಂತರ ನಾವು v ಗೆ ಸಂಬಂಧಿಸಿದಂತೆ y ಅನ್ನು ಹೊಂದಿದ್ದೇವೆ ಇದು ಇಲ್ಲಿ ಬರೆಯಲಾದ e power v ಆಗಿರುತ್ತದೆ ಮತ್ತು ನಾವು ಈ 2 ಆಂಶಿಕ ನಿಷ್ಪನ್ನಗಳ ವ್ಯತ್ಯಾಸವನ್ನು ಪಡೆಯಲು ಬಯಸುವುದರಿಂದ ನಾವು ಈ ವ್ಯತ್ಯಾಸವನ್ನು ಇಲ್ಲಿ ತೆಗೆದುಕೊಳ್ಳುತ್ತೇವೆ ಮತ್ತು ನಂತರ del z over del x ಇಲ್ಲಿ ಪ್ಲಸ್ ಆಗುತ್ತದೆ ನಾವು del z over del x ಅನ್ನು ಸಾಮಾನ್ಯವೆಂದು ತೆಗೆದುಕೊಂಡಾಗ ಅದು e power u ಮತ್ತು plus e power minus v ಆಗುತ್ತದೆ ಅದೇ ರೀತಿ ಇಲ್ಲಿ ನಾವು ಮೈನಸ್ ಚಿಹ್ನೆಯೊಂದಿಗೆ ಸಾಮಾನ್ಯವಾದ ಈ 2 ಪದಗಳನ್ನು ತೆಗೆದುಕೊಂಡಾಗ ಮತ್ತೆ e power minus u plus e power v ಇಲ್ಲಿ ಬರೆದಂತೆ ಬರುತ್ತದೆ ಮತ್ತು ಈ e power u plus e power minus v ಎಂಬುದು x ಮತ್ತು ಇಲ್ಲಿ e power minus u plus e power v ಎಂಬುದು y ಇಲ್ಲಿ ನಾವು ಬಯಸಿದ ಪದವನ್ನು ನಿಖರವಾಗಿ ಪಡೆಯುತ್ತೇವೆ ಇದು x del z over del x ಮತ್ತು ನಂತರ ಮೈನಸ್ ಈ y ಮತ್ತು del z over del y ಆಗಿದೆ ಈ ಉಪನ್ಯಾಸದ ಇನ್ನೊಂದು ಭಾಗವು ಸಮಜಾತೀಯ ಉತ್ಪನ್ನಗಳನ್ನು ವ್ಯಾಖ್ಯಾನಿಸುವುದು ಸಮಜಾತೀಯ ಉತ್ಪನ್ನಗಳು ಎಂದರೇನು ಇಲ್ಲಿ ಕಲಿಯೋಣ xy ಯಲ್ಲಿನ ಅಭಿವ್ಯಕ್ತಿಯು n ದರ್ಜೆಯ ಏಕರೂಪವಾಗಿರುತ್ತದೆ ಇಲ್ಲಿ n ದರ್ಜೆಯ x ಮತ್ತು y ಅಭಿವ್ಯಕ್ತಿ ಇದನ್ನು x power ಮತ್ತು y over x ನ ಒಂದು ಉತ್ಪನ್ನವೆಂಬ ರೂಪದಲ್ಲಿ ವ್ಯಕ್ತಪಡಿಸಬಹುದಾದರೆ ನಂತರ ನಾವು ಅಂತಹ ಉತ್ಪನ್ನವನ್ನು n ದರ್ಜೆಯ ಸಮಜಾತೀಯ ಉತ್ಪನ್ನ ಎಂದು ಕರೆಯುತ್ತೇವೆ ಈ n ಇಲ್ಲಿ ಮುಖ್ಯವಾಗಿದೆ ನಾವು ಈ x power n ಅನ್ನು ತರಲು ಸಾಧ್ಯವಾದರೆ ಮತ್ತು ಉಳಿದ ಪದವನ್ನು y over x ಉತ್ಪನ್ನವಾಗಿ ಬರೆಯಬಹುದು ನಂತರ ನಾವು ಅಂತಹ ಅಭಿವ್ಯಕ್ತಿಯನ್ನು n ದರ್ಜೆಯ ಸಮಜಾತೀಯ ಅಭಿವ್ಯಕ್ತಿ ಎಂದು ಕರೆಯುತ್ತೇವೆ ಅಥವಾ ನಾವು ವ್ಯಾಖ್ಯಾನಿಸಬಹುದಾದ ಉತ್ಪನ್ನಗಳ ಪರಿಭಾಷೆಯಲ್ಲಿ ಒಂದು ಫಂಕ್ಷನ್ f x y ಇದು ಪೂರೈಸಿದರೆ n ದರ್ಜೆಯ ಸಮಜಾತೀಯವಾಗಿದೆ ಎಂದು ಹೇಳಲಾಗುತ್ತದೆ ನಾವು ಇಲ್ಲಿ x ಮತ್ತು y ವಾದವನ್ನು t x ಮತ್ತು ty ಯಿಂದ ಬದಲಾಯಿಸುತ್ತೇವೆ ಮತ್ತು ನಾವು ಈ t power n ಅನ್ನು ಉತ್ಪನ್ನದಿಂದ ಹೊರಗೆ ತರಲು ಸಾಧ್ಯವಾದರೆ ಅಂದರೆ ಈ t power n ಮತ್ತು ಮತ್ತೆ x y ನ ಉತ್ಪನ್ನವು ಉಳಿಯುತ್ತದೆ ನಂತರ ನಾವು ಮತ್ತೆ n ದರ್ಜೆಯ ಸಮಜಾತೀಯ ಉತ್ಪನ್ನದ ಪರಿಕಲ್ಪನೆಯನ್ನು ಹೊಂದಿದ್ದೇವೆ ನಾವು ಅಂತಹ ಉತ್ಪನ್ನವನ್ನು n ದರ್ಜೆಯ ಸಮಜಾತೀಯ ಉತ್ಪನ್ನ ಎಂದು ಕರೆಯುತ್ತೇವೆ f tx ty tn f x y ಇವು ಸಮಜಾತೀಯ ಉತ್ಪನ್ನಗಳ ಉದಾಹರಣೆಗಳಾಗಿವೆ ನಾವು ಉದಾಹರಣೆಗೆ ಪರಿಗಣಿಸುತ್ತೇವೆ ಈ f x y ಎಂಬುದು 0 x power n a 0 x power n minus 1 into y ಮತ್ತೆ ಇಲ್ಲಿ x power n minus 2 y square ಮತ್ತು ಹೀಗೆ a n y power n ಗೆ ಸಮನಾಗಿರುತ್ತದೆ ಇದು ಒಂದು ಉತ್ಪನ್ನವಾಗಿದೆ ಎಂದು ನಾವು ಗಮನಿಸುತ್ತೇವೆ ಇದು n ದರ್ಜೆಯ ಸಮಜಾತೀಯ ಉತ್ಪನ್ನ n ದರ್ಜೆ ಏಕೆ ಏಕೆಂದರೆ ನಾವು ಈ ಎಲ್ಲಾ ಪದಗಳಿಂದ ಈ x power n ಅನ್ನು ಹೊರಗೆ ತೆಗೆದುಕೊಂಡರೆ ನಾವು ಇಲ್ಲಿ ಏನನ್ನು ಪಡೆಯುತ್ತೇವೆ ಇದು 0 ಆಗಿರುತ್ತದೆ ಏಕೆಂದರೆ ನಾವು x power n ಅನ್ನು ಹೊರಗೆ ತೆಗೆದುಕೊಂಡಿದ್ದೇವೆ ಮತ್ತು ಇಲ್ಲಿ ನಾವು ಮತ್ತೆx power n ಅನ್ನು ಹೊರಗೆ ತೆಗೆದಿದ್ದೇವೆ 1 x ಅನ್ನು ನಾವು ಭಾಗಿಸಬೇಕಾಗಿದೆ ಆದ್ದರಿಂದ a 1 ಮತ್ತು ನಂತರ y over x ಆಗುತ್ತದೆ ಇಲ್ಲಿ ನಾವು x power n ಅನ್ನು ಮತ್ತೊಮ್ಮೆ ಹೊರಗೆ ತೆಗೆದುಕೊಂಡಿದ್ದೇವೆ ಮತ್ತು ನಂತರ ಈ x power minus 2 ಉಳಿಯುತ್ತದೆ ಅಂದರೆ a 2 ಮತ್ತು ನಂತರ y over x power 2 ಮತ್ತು ಹೀಗೆ ಇಲ್ಲಿ a n ಮತ್ತು x n ಅನ್ನು ನಾವು ಹೊರಗೆ ತೆಗೆದುಕೊಂಡಿದ್ದೇವೆ ಆದ್ದರಿಂದ ಈ x power n ಛೇದದ ಪದದಲ್ಲಿರುತ್ತದೆ ಮತ್ತು ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಾವು ಇಲ್ಲಿ y over x power n ಅನ್ನು ಹೊಂದಿದ್ದೇವೆ ಇಲ್ಲಿ ಈ ಎಲ್ಲಾ ಪದಗಳು ಅಥವಾ ಈ ಉತ್ಪನ್ನವನ್ನು ನಾವು y power x ನ ಉತ್ಪನ್ನವೆಂದು ಸೂಚಿಸಬಹುದು ಏಕೆಂದರೆ ಈ y power x ಎಲ್ಲಾ ಪದಗಳಲ್ಲಿ ಒಟ್ಟಿಗೆ ಕಾಣಿಸಿಕೊಳ್ಳುತ್ತದೆ ನಾವು ಇಲ್ಲಿ ಈ ಉತ್ಪನ್ನವನ್ನು y over x ನ ಉತ್ಪನ್ನವೆಂದು ಪರಿಗಣಿಸಬಹುದು ಮತ್ತು ನಂತರ x power n ಹೊರಗೆ ಉಳಿದಿದೆ ಆದ್ದರಿಂದ ಇದು n ದರ್ಜೆಯ ಸಮಜಾತೀಯ ಉತ್ಪನ್ನವಾಗಿದೆ ಅಂತೆಯೇ ನಾವು 1 f x y ಅನ್ನು square root y plus square root x over y plus x ಗೆ ಸಮಾನ ಎಂದು ಪರಿಗಣಿಸಿದರೆ ಈ ಸಂದರ್ಭದಲ್ಲಿ ಸಹ ನಾವು ಇದನ್ನು x power ಏನೋ ಎಂದು ಬರೆಯಬಹುದು ಮತ್ತು ಉಳಿದವುಗಳನ್ನು ನಾವು y over x ನ ಉತ್ಪನ್ನವೆಂದು ಪರಿಗಣಿಸಬಹುದು ಮತ್ತು ಇದು ಸರಳವಾಗಿದೆ ಏಕೆಂದರೆ ನಾವು ಇಲ್ಲಿ square root x ಅನ್ನು ಹೊರಗೆ ತೆಗೆದುಕೊಳ್ಳಬಹುದು ಮತ್ತು ಇಲ್ಲಿ ನಾವು x ಅನ್ನು ಹೊರಗೆ ತೆಗೆದುಕೊಳ್ಳುತ್ತೇವೆ ಮತ್ತು ಈ ಸಂದರ್ಭದಲ್ಲಿ ಇಲ್ಲಿ square root x over x ಮತ್ತು ನಂತರ ಒಳಗೆ ಇಲ್ಲಿ ನಾವು square root y over x plus ಈ 1 ಮತ್ತು ಇಲ್ಲಿ y over x plus 1 ಅನ್ನು ಹೊಂದಿದ್ದೇವೆ ಈಗ ಇಲ್ಲಿ ಈ ಅಭಿವ್ಯಕ್ತಿಯನ್ನು ನಾವು y over x ನ ಉತ್ಪನ್ನವೆಂದು ಪರಿಗಣಿಸಬಹುದು ಮತ್ತು ನಂತರ ಇಲ್ಲಿ x power minus half ಒಟ್ಟಿಗೆ ಇದೆ ಇದನ್ನು ನಾವು x power minus half ಮತ್ತು y over x ನ ಉತ್ಪನ್ನವೆಂದು ಬರೆಯಬಹುದು ಏಕೆಂದರೆ ಈ ಎಲ್ಲಾ ಪದಗಳಲ್ಲಿ y over x ಒಟ್ಟಿಗೆ ಬರುತ್ತದೆ ಇದು y over x ನ ಉತ್ಪನ್ನವಾಗಿದೆ ಎಂದು ನಾವು ಹೇಳಬಹುದು ಮತ್ತು ಈ ಸಂದರ್ಭದಲ್ಲಿ ನಾವು ಇಲ್ಲಿ ನೋಡಿದಂತೆ x power minus half ಇದು minus half ದರ್ಜೆಯ ಸಮಜಾತೀಯ ಉತ್ಪನ್ನವಾಗಿದೆ ಹಾಗಾದರೆ ಈ ಸಮಜಾತೀಯ ಉತ್ಪನ್ನಗಳ ಪ್ರಾಮುಖ್ಯತೆ ಏನು ನಾವು ಮುಂದಿನ ಸ್ಲೈಡ್ನಲ್ಲಿ ನೋಡುತ್ತೇವೆ ಉದಾಹರಣೆಗೆ ಈ ದರ್ಜೆಯನ್ನು ಆಧರಿಸಿ ಇಲ್ಲಿ ಅದು n ಆಗಿತ್ತು ಅಥವಾ ಇಲ್ಲಿ minus half ನಾವು ಈ n ನ ಪರಿಭಾಷೆಯಲ್ಲಿ ನಿಷ್ಪನ್ನ ಪದಕ್ಕೆ ಕೆಲವು ಸೂತ್ರವನ್ನು ಹೊಂದಬಹುದು ನಿಖರವಾಗಿ ಇದನ್ನು ಸಮಜಾತೀಯ ಉತ್ಪನ್ನದ ಮೇಲೆ ಯೂಲರ್ ಪ್ರಮೇಯ Euler's theorem ಎಂದು ಕರೆಯಲಾಗುತ್ತದೆ ಮತ್ತು z ಎಂಬುದು n ದರ್ಜೆಯ x ಮತ್ತು y ನ ಸಮಜಾತೀಯ ಉತ್ಪನ್ನವಾಗಿದ್ದರೆ ಮತ್ತು ಈ ಆಂಶಿಕ ನಿಷ್ಪನ್ನಗಳು ಅಸ್ತಿತ್ವದಲ್ಲಿವೆ ಮತ್ತು ಹೀಗೆ ನಾವು ಇಲ್ಲಿ ಈ ಅಭಿವ್ಯಕ್ತಿಯನ್ನು ಹೊಂದಿದ್ದೇವೆ x y ಗೆ ಸಂಬಂಧಿಸಿದಂತೆ z ನ ಆಂಶಿಕ ನಿಷ್ಪನ್ನ y ಗೆ ಸಂಬಂಧಿಸಿದಂತೆ z ನ ಆಂಶಿಕ ನಿಷ್ಪನ್ನವು nz ಗೆ ಸಮಾನವಾಗಿರುತ್ತದೆ

ನಾವು ಇದನ್ನು ಪ್ರತ್ಯೇಕವಾಗಿ ಲೆಕ್ಕಾಚಾರ ಮಾಡಬೇಕಾಗಿಲ್ಲ ಇದು ಸಮಜಾತೀಯ ಉತ್ಪನ್ನವೆಂದು ನಮಗೆ ತಿಳಿದಿದ್ದರೆ x z x y z y ಸರಳವಾಗಿ n z ಆಗಿರುತ್ತದೆ ಮತ್ತು ಇಲ್ಲಿ ಉತ್ಪನ್ನದ ಡೊಮೇನ್ನಲ್ಲಿರುವ ಎಲ್ಲಾ x y ಪಾಯಿಂಟ್ಗಳಿಗೆ z ಎಂಬುದು f x y ಗೆ ಸಮಾನವಾಗಿರುತ್ತದೆ ಎಂದು ನೀಡಿದರೆಅದು ಒಂದು ಸಮಜಾತೀಯ ಉತ್ಪನ್ನವಾಗಿದೆ ಆ ಸಂದರ್ಭದಲ್ಲಿ ಇದು ಸಮಜಾತೀಯ ಉತ್ಪನ್ನವಾಗಿದ್ದರೆ ನಾವು ಬರೆಯಬಹುದು ಒಂದು ನಿಮಿಷ ನಿರೀಕ್ಷಿಸಿ ಇಲ್ಲಿ ಇದು n ದರ್ಜೆಯ x ಮತ್ತು y ನ ಸಮಜಾತೀಯ ಉತ್ಪನ್ನವಾಗಿದ್ದರೆ ನಾವು ಈ x power n ಮತ್ತು g y over x ಎಂದು ಬರೆಯಬಹುದು ಮತ್ತು ನಂತರ ನಾವು x ಗೆ ಸಂಬಂಧಿಸಿದಂತೆ ಅವಕಲನ ಮಾಡಬೇಕು ಎಂದು ನಮಗೆ ಈಗಾಗಲೇ ತಿಳಿದಿದೆ ನಾವು ಅದನ್ನು ಮಾಡಬಹುದು ಇಲ್ಲಿ ನಾವು x ಗೆ ಸಂಬಂಧಿಸಿದಂತೆ ಇದರ ಆಂಶಿಕ ನಿಷ್ಪನ್ನವನ್ನು ತೆಗೆದುಕೊಂಡಾಗ ನಾವು ಇಲ್ಲಿ ಏನನ್ನು ಪಡೆಯುತ್ತೇವೆ ನಾವು ಇದನ್ನು ಅವಕಲನ ಮಾಡಬೇಕು n x power n minus 1 ಮತ್ತು ಇದು ಉತ್ಪನ್ನದ ನಿಯಮದಂತೆಯೇ ಉಳಿಯುತ್ತದೆ ತದನಂತರ x power n ಇದ್ದಂತೆ ಮತ್ತು ನಾವು ಈ g of y over x ಅನ್ನು ಅವಕಲನ ಮಾಡುತ್ತೇವೆ ಅದು g prime y over x ಆಗಿದೆ g prime y over x ವಾದಕ್ಕೆ ಸಂಬಂಧಿಸಿದಂತೆ g ನ ನಿಷ್ಪನ್ನ ಮತ್ತು ನಂತರ ಇಲ್ಲಿ y over x ಅನ್ನು x ಗೆ ಸಂಬಂಧಿಸಿದಂತೆ ಅವಕಲನ ಮಾಡಲಾಗುತ್ತದೆ ಅದು ನಮಗೆ ಇಲ್ಲಿ minus y over x square ಅನ್ನು ನೀಡುತ್ತದೆ ಈ ಸಂದರ್ಭದಲ್ಲಿ ಈಗ ನಾವು ಇದನ್ನು ಸ್ವಲ್ಪ ಸರಳಗೊಳಿಸಿದರೆ ಇಲ್ಲಿ ನಾವು n x power n minus 1 ಮತ್ತು g y over x ಅನ್ನು ಹೊಂದಿದ್ದೇವೆ ಮತ್ತು ಇಲ್ಲಿ ನಾವು ಈ ಮೈನಸ್ ಚಿಹ್ನೆಯನ್ನು ಹೊಂದಬಹುದು ಆದ್ದರಿಂದ y ಮತ್ತು n x power n minus 2 ಮತ್ತು g prime y over x ಮತ್ತು y ಗೆ ಸಂಬಂಧಿಸಿದಂತೆ z ನ ಆಂಶಿಕ ನಿಷ್ಪನ್ನವನ್ನು ನಾವು ಮತ್ತೆ ಪಡೆಯಬಹುದು ನಾವು ಈಗ y ಗೆ ಸಂಬಂಧಿಸಿದಂತೆ ಅವಕಲನ ಮಾಡಬೇಕಾಗಿದೆ x power n ಅನ್ನು ಸ್ಥಿರಾಂಕವೆಂದು ಪರಿಗಣಿಸಲಾಗುತ್ತದೆ ಮತ್ತು ನಾವು ಈ ಪದವನ್ನು ಅವಕಲನ ಮಾಡಬೇಕಾಗಿದೆ ನಾವು g prime y over x ಅನ್ನು ಹೊಂದಿದ್ದೇವೆ ಮತ್ತು ನಂತರ y ಗೆ ಸಂಬಂಧಿಸಿದಂತೆ ಈ y over x ಎಂಬ ನಿಷ್ಪನ್ನವು 1 over x ಆಗಿರುತ್ತದೆ y ಗೆ ಸಂಬಂಧಿಸಿದಂತೆ y over x ನ ಆಂಶಿಕ ನಿಷ್ಪನ್ನವು 1 over x ಆಗಿರುತ್ತದೆ ನಾವು ಈ 2 ಪದಗಳನ್ನು x ನ ಗುಣಲಬ್ಧದೊಂದಿಗೆ ಇಲ್ಲಿ ಮತ್ತು y ನ ಗುಣಲಬ್ಧದೊಂದಿಗೆ ಅಲ್ಲಿ ಸೇರಿಸಿದರೆ ನಾವು ಏನನ್ನು ಪಡೆಯುತ್ತೇವೆ ನಾವು ಅದನ್ನು ಇಲ್ಲಿ x ನಿಂದ ಗುಣಿಸಿದ್ದೇವೆ ನಾವು ಇಲ್ಲಿ x power n ಮತ್ತು ಇಲ್ಲಿ x power n minus 1 ಅನ್ನು ಪಡೆಯುತ್ತೇವೆ ಮತ್ತು ಇಲ್ಲಿ ನಾವು ಅದನ್ನು y ನಿಂದ ಗುಣಿಸುತ್ತೇವೆ ಇದು ನಿಖರವಾಗಿ ಇಲ್ಲಿ n x power n ಮತ್ತು minus y x power n minus 1 ಮತ್ತು ಈ ಸಂದರ್ಭದಲ್ಲಿ ನಾವು x power n ಅನ್ನು ಹೊಂದಿದ್ದೇವೆ ಮತ್ತು ನಂತರ ನಾವು ಅದನ್ನು ಇಲ್ಲಿ y ಪದದಿಂದ ಗುಣಿಸುತ್ತೇವೆ ಇದು x power n minus 1 ಮತ್ತು ನಾವು ಅದನ್ನು y ಯಿಂದ ಗುಣಿಸುತ್ತೇವೆ ಮತ್ತು ನಂತರ ಈ 2 ಪದಗಳು ರದ್ದಾಗುತ್ತವೆ ಮತ್ತು ನಾವು ಇಲ್ಲಿ n x power n g y over x ಅನ್ನು ಹೊಂದಿದ್ದೇವೆ x power n g y over x ಎಂದರೇನು ಇದು z ಅಥವಾ f x y ಉತ್ಪನ್ನವಾಗಿದೆ ಇಲ್ಲಿ ಈ ಪದಗಳು ರದ್ದುಗೊಳ್ಳುತ್ತವೆ ಮತ್ತು ನಂತರ ನಾವು n into z ಪದವನ್ನು ಪಡೆಯುತ್ತೇವೆ n ಮತ್ತು ಇದು ಇಲ್ಲಿ z ಆಗಿದೆ ಮತ್ತು ಈ 2 ರದ್ದುಗೊಳ್ಳುತ್ತದೆ ಸಮಸ್ಯೆ ಸಂಖ್ಯೆ 3 ಇಲ್ಲಿ ನಾವು a u ಅನ್ನು ಹೊಂದಿದ್ದೇವೆ ಇದನ್ನು y ಗೆ ಸಮಾನವಾಗಿರದ tan inverse x cube plus y cube over x minus y x ಎಂದು ನೀಡಲಾಗಿದೆ ಏಕೆಂದರೆ ಇದನ್ನು ಈಗ y ಗೆ ಸಮಾನವಾಗಿರುವ x ಎಂದು ವ್ಯಾಖ್ಯಾನಿಸಲಾಗಿದೆ ಮತ್ತು ನಂತರ ನಾವು x del u over del x plus y del u over del y ಎಂಬುದು sin 2 x ಗೆ ಸಮಾನ ಎಂದು ತೋರಿಸುತ್ತೇವೆ ಮತ್ತು ಈ ಸಂದರ್ಭದಲ್ಲಿ ಮತ್ತೆ ನಾವು ಗಮನಿಸಬೇಕಾದ ಅಂಶವೆಂದರೆ ಈ ನೀಡಲಾದ ಉತ್ಪನ್ನ tan inverse y cube plus x cube over x minus y ಸಮಜಾತೀಯ ಉತ್ಪನ್ನವಲ್ಲ ಈ tan inverse ಇಂದಾಗಿ ನಾವು x power ಏನನ್ನಾದರೂ ತರಲು ಸಾಧ್ಯವಿಲ್ಲ ಮತ್ತು ಉಳಿದವುಗಳನ್ನು ನಾವು y over x ಪರಿಭಾಷೆಯಲ್ಲಿ ಬರೆಯಲು ಸಾಧ್ಯವಿಲ್ಲ ನಾವು ಈ tan inverse ನ ವಾದವನ್ನು ಗಮನಿಸುತ್ತೇವೆ ಅಂದರೆ x cube plus y cube over x minus y ಇದು ಒಂದು ಸಮಜಾತೀಯ ಉತ್ಪನ್ನವಾಗಿದೆ ನಾವು ಇದನ್ನು ಬಳಸಿಕೊಳ್ಳುತ್ತೇವೆ ಏಕೆಂದರೆ ನಾವು ಇಲ್ಲಿ z ಅನ್ನು tan u ಎಂದು ವ್ಯಾಖ್ಯಾನಿಸಬಹುದು ಏಕೆಂದರೆ ನಾವು ಈ tan ಅನ್ನು ಎಡಭಾಗಕ್ಕೆ ತೆಗೆದುಕೊಂಡರೆ ನಾವು tan u ಎಂಬುದು x cube plus y cube over x minus y ಗೆ ಸಮಾನ ಎಂದು ಪಡೆಯುತ್ತೇವೆ ಈಗ ಇಲ್ಲಿ ಈ z ಎಂಬುದು 2 ದರ್ಜೆಯ ಸಮಜಾತೀಯ ಉತ್ಪನ್ನವಾಗಿದೆ ಏಕೆಂದರೆ ಇಲ್ಲಿ ನಾವು x square ಎಂದು ಬರೆಯಬಹುದು x cube ಅನ್ನು ನಾವು ನ್ಯೂಮರೇಟರ್ನಲ್ಲಿ ಸಾಮಾನ್ಯ ಎಂದು ತೆಗೆದುಕೊಂಡಿದ್ದೇವೆ ಮತ್ತು x ಇಲ್ಲಿ ಛೇದದಿಂದ ತೆಗೆದುಕೊಂಡಿದ್ದೇವೆ ನಾವು x square ಅನ್ನು ಹೊಂದಿದ್ದೇವೆ ಮತ್ತು ಇದು 1 plus y over x cube ಆಗುತ್ತದೆ ಇದು ಇಲ್ಲಿ 1 ಆಗಿದೆ ಇದು 1 plus y over x whole cube ಮತ್ತು ನಂತರ ನಾವು 1 minus y over x ಅನ್ನು ಹೊಂದಿದ್ದೇವೆ ಇದು ದರ್ಜೆ 2 ರ ಸಮಜಾತೀಯ ಉತ್ಪನ್ನವಾಗಿದೆ ಮತ್ತು ನಂತರ ನಾವು ಈ ಉತ್ಪನ್ನ z ನಲ್ಲಿ ಯೂಲರ್ ಪ್ರಮೇಯವನ್ನು Euler's theorem ಅನ್ವಯಿಸಬಹುದು z ಎಂಬುದು tan u ಗೆ ಸಮಾನದಲ್ಲಿ ಯೂಲರ್ ಪ್ರಮೇಯವನ್ನು ಅನ್ವಯಿಸುವುದು ಇದು ನಮಗೆ 2 ಪಟ್ಟು z ಮತ್ತು z ಎಂಬುದು tan u ಆಗಿದೆ ಎಂದು ನೀಡುತ್ತದೆ ನಾವು ಇಲ್ಲಿ x x ಮತ್ತು ನಂತರ del z over del u ಅನ್ನು ಪಡೆಯುತ್ತೇವೆ ಈ 1 ಇಲ್ಲಿ ಏನೆಂದು ನಾವು ನೋಡಬೇಕಾಗಿದೆ ಇಲ್ಲಿ del z over del u ನಾವು z ಅನ್ನು tan u ಗೆ ಸಮಾನ ಎಂದು ಹೊಂದಿದ್ದೇವೆ ಇಲ್ಲಿ del z over del x ಎಂಬುದು sec square u ಮತ್ತು x ಗೆ ಸಂಬಂಧಿಸಿದಂತೆ z ನ ಆಂಶಿಕ ನಿಷ್ಪನ್ನ del u over del x ಆಗಿರುತ್ತದೆ ಇಲ್ಲಿ ನಾವು x ಗೆ ಸಂಬಂಧಿಸಿದಂತೆ z ನ ಆಂಶಿಕ ನಿಷ್ಪನ್ನವನ್ನು ನಿಖರವಾಗಿ ಪಡೆಯುತ್ತೇವೆ ಆದರೆ ಅದನ್ನು u ನ ಪರಿಭಾಷೆಯಲ್ಲಿ ನೀಡಲಾಗಿದೆ ಮತ್ತು ನಾವು sec square u ಮತ್ತು ನಂತರ del u over del x ಅನ್ನು ಪಡೆಯುತ್ತೇವೆ ಇಲ್ಲಿ ನಂತರ y ಮತ್ತು ಅದೇ ರೀತಿ ನಾವು del z over del y ಅನ್ನು ಹೊಂದಿದ್ದೇವೆ tan ಎಂಬುದು a sec square u ಮತ್ತು del u over del y ಎಂಬುದು 2 ಬಾರಿ z ಗೆ ಸಮಾನವಾಗಿರುತ್ತದೆ z ಎಂಬುದು tan u ಮತ್ತು ನಂತರ ನಾವು ಇಲ್ಲಿ x the sec u ಅನ್ನು ಸಾಮಾನ್ಯವೆಂದು ಹೊಂದಿದ್ದೇವೆ ನಾವು ಅದನ್ನು ಬಲಭಾಗಕ್ಕೆ ತರಬಹುದು ನಾವು x ಮತ್ತು del u over del x plus ಈ y del u over del y ಮತ್ತು ಈ sec u ಅಲ್ಲಿ a cos square u ಆಗಿ ಹೋಗುತ್ತದೆ ಇದು 2 tan u ಮತ್ತು ಇಲ್ಲಿ sec square u ಛೇದದಲ್ಲಿ ಇರುತ್ತದೆ ಇದು cos square ಆಗುತ್ತದೆ ಇಲ್ಲಿ tan ಗಾಗಿ a sin u over cos u ಮತ್ತು ಈ cos ಎಂಬುದು square u ಆಗಿದೆ ಇದು ರದ್ದುಗೊಳ್ಳುತ್ತದೆ ನಮ್ಮಲ್ಲಿ 2 sin u cos u ಇದೆ ಇದು a sin 2 u ಆಗಿದೆ ನಾವು ಈ z ಅನ್ನು x del u over del x plus y del u over del y ಎಂಬುದು sin u ಗೆ ಸಮಾನ ಎಂದು ಪಡೆಯುತ್ತೇವೆ ಇಲ್ಲಿ ಮುಖ್ಯವಾದ ಅಂಶವೆಂದರೆ ಈ u ಸಮಜಾತೀಯ ಉತ್ಪನ್ನವಾಗಿರಲಿಲ್ಲ ಆದರೆ ಇಲ್ಲಿ z ಅನ್ನು tan u ಗೆ ಸಮಾನ ಎಂದು ವ್ಯಾಖ್ಯಾನಿಸುವ ಮೂಲಕ ಇದು x cube plus y cube over x minus y ಈಗ ಇದು ಸಮಜಾತೀಯ ವಾಗುತ್ತದೆ ಮತ್ತು ನಂತರ ನಾವು z ನಲ್ಲಿ ಯೂಲರ್ನ ಫಲಿತಾಂಶವನ್ನು Euler's result ಅನ್ವಯಿಸಿದ್ದೇವೆ ಮತ್ತು ಈ z tan u ಗೆ ಸಮನಾಗಿರುತ್ತದೆ ಎಂದು ಗಮನಿಸಿ ನಾವು ಇಲ್ಲಿ x ಮತ್ತು y ಗೆ ಸಂಬಂಧಿಸಿದಂತೆ z ನ ಆಂಶಿಕ ನಿಷ್ಪನ್ನಗಳನ್ನು ಲೆಕ್ಕಾಚಾರ ಮಾಡಿದ್ದೇವೆ ಮತ್ತು ನಂತರ ನಾವು ಬಯಸಿದ ಫಲಿತಾಂಶವನ್ನು ಪಡೆಯುತ್ತೇವೆ ಈ ಯೂಲರ್ ಫಲಿತಾಂಶಗಳ ಸಾಮಾನ್ಯೀಕರಣವು ಹೇಳುತ್ತದೆ ಇದು ಮೊದಲ ದರ್ಜೆಯ ಆಂಶಿಕ ನಿಷ್ಪನ್ನಗಳ ಸಂದರ್ಭದಲ್ಲಿಇತ್ತು ಆದರೆ ನಾವು ಎರಡನೇ ದರ್ಜೆಯ ಆಂಶಿಕ ನಿಷ್ಪನ್ನಗಳ ಸಂದರ್ಭದಲ್ಲಿ ಫಲಿತಾಂಶಗಳನ್ನು ಹೊಂದಿಲ್ಲ ಇದು ಇದರ ವಿಸ್ತರಣೆಯಾಗಿದೆ ಇದು ಹೇಳುತ್ತದೆ x square ದರ್ಜೆಯ ಆಂಶಿಕ ನಿಷ್ಪನ್ನವಾಗಿದೆ 2 x y y square ಇಂದ ಮಿಶ್ರಿತವಾಗಿದೆ y ಗೆ ಸಂಬಂಧಿಸಿದಂತೆ ಮತ್ತೆ ಎರಡನೇ ದರ್ಜೆಯ ನಿಷ್ಪನ್ನವು ಉತ್ಪನ್ನದ ಡೊಮೇನ್ನಲ್ಲಿರುವ ಎಲ್ಲಾ xy ಗೆ n n minus 1 z ಗೆ ಸಮಾನವಾಗಿರುತ್ತದೆ ಇದು ಈ ಫಲಿತಾಂಶದ ಸಾಮಾನ್ಯೀಕರಣವಾಗಿದೆ ಮತ್ತು ಈಗ ನಾವು ಈ ಒಂದು ಸಮಸ್ಯೆಯನ್ನು ಹೊಂದಿದ್ದೇವೆ ನಾವು z ಅನ್ನು y over x ನ ಉತ್ಪನ್ನ x y ಮತ್ತು ಪ್ಲಸ್ g y over x ಗೆ ಸಮಾನ ಎಂದು ಹೊಂದಿದ್ದೇವೆ ಇಲ್ಲಿ f ಮತ್ತು g 2 ಬಾರಿ ಅವಕಲನ ಉತ್ಪನ್ನವಾಗಿದೆ ಮತ್ತು ನಂತರ ನಾವು ಈ ಅಭಿವ್ಯಕ್ತಿಯನ್ನು ಇಲ್ಲಿ z ಗಾಗಿ ಮೌಲ್ಯಮಾಪನ ಮಾಡುತ್ತೇವೆ ಮತ್ತೆ ಅದೇ ಸಮಸ್ಯೆ z ಎಂಬುದು x ಮತ್ತು y ನ ಸಮಜಾತೀಯ ಉತ್ಪನ್ನ ಅಲ್ಲ ಆದರೆ ಇಲ್ಲಿ ಇದು ಸಮಜಾತೀಯ ಉತ್ಪನ್ನವಾಗಿದೆ ಮತ್ತು ಎರಡನೇ g ಸಹ ಒಂದು ಸಮಜಾತೀಯ ಉತ್ಪನ್ನವಾಗಿದೆ ಏಕೆಂದರೆ ನಾವು ಅದನ್ನು ಬರೆಯಬಹುದು ಏಕೆಂದರೆ ಅದನ್ನು ನೇರವಾಗಿ y over x ಪರಿಭಾಷೆಯಲ್ಲಿ ನೀಡಲಾಗಿದೆ ನಾವು ಇಲ್ಲಿ ಏನನ್ನು ತೆಗೆದುಕೊಳ್ಳುತಿದ್ದೇವೆ ನಾವು z ಅನ್ನು u 1 plus u 2 ಎಂದು ತೆಗೆದುಕೊಳ್ಳುತಿದ್ದೇವೆ ಇಲ್ಲಿ ನಾವು ಮೊದಲ ಪದವನ್ನು u 1 ಎಂದು ತೆಗೆದುಕೊಳ್ಳುತ್ತೇವೆ ಮತ್ತು ಇಲ್ಲಿ ನಾವು u 2 ಎಂದು ತೆಗೆದುಕೊಳ್ಳುತ್ತೇವೆ ಅಂದರೆ ಈ u 1 ಎಂಬುದು x y ಮತ್ತು f y over x ಆಗಿದೆ ಮತ್ತು u 2 ಎಂಬುದು g y over x ಆಗಿದೆ ಇದು ದರ್ಜೆ 2 ರ ಸಮಜಾತೀಯ ಉತ್ಪನ್ನದ ಉತ್ಪನ್ನವಾಗಿದೆ ಏಕೆಂದರೆ ಇದನ್ನು ನಾವು ಮತ್ತೆ x square ಮತ್ತು y over x ಮತ್ತುಈ f y over x ಎಂದು ಬರೆಯಬಹುದು ಇದು y over x ನ ಉತ್ಪನ್ನವಾಗಿದೆ ಮತ್ತು ನಂತರ ನಾವು ಅಲ್ಲಿ x square ಅನ್ನು ಹೊಂದಿದ್ದೇವೆ ಆದ್ದರಿಂದ ದರ್ಜೆ 2 ಆಗಿದೆ ಮತ್ತು ಈ ಸಂದರ್ಭದಲ್ಲಿ ಈ g ಎಂಬುದು y over x ನ ಉತ್ಪನ್ನವಾಗಿದೆ ಮತ್ತು ಇಲ್ಲಿ x ನ ಪದವಿಲ್ಲ x power 0 ಆದ್ದರಿಂದ ಇದು ದರ್ಜೆ 0 ರ ಸಮಜಾತೀಯ ಉತ್ಪನ್ನವಾಗಿದೆ ನಾವು ದರ್ಜೆ 2 ರ ಸಮಜಾತೀಯ ಉತ್ಪನ್ನ u 1 ದರ್ಜೆ 0 ರ ಸಮಜಾತೀಯ ಉತ್ಪನ್ನ u 2 ಅನ್ನು ಹೊಂದಿದ್ದೇವೆ ಮತ್ತು z ಅನ್ನು u 1 plus u 2 ಎಂದು ನೀಡಲಾಗಿದೆ u 1 ಅನ್ನು ಇದರಿಂದ ನೀಡಲಾಗಿದೆ u 2 ಅನ್ನು ಇದರಿಂದ ನೀಡಲಾಗಿದೆ ಯೂಲರ್ನ ಪ್ರಮೇಯವನ್ನು ನಾವು u 1 ಮತ್ತು u 2 ಕ್ಕೆ ಅನ್ವಯಿಸಬಹುದು ಏಕೆಂದರೆ ಅವು ದರ್ಜೆ 2 ಮತ್ತು 0 ನ ಸಮಜಾತೀಯ ಉತ್ಪನ್ನಗಳಾಗಿವೆ ಎರಡನೇ ನಿಷ್ಪನ್ನ ಪ್ರಮೇಯಕ್ಕೆ u 1 ನಲ್ಲಿ ಅದು 2 ಬಾರಿ ಎಂದು ಹೇಳುತ್ತದೆ n ಎಂಬುದು 2 ಆಗಿದೆ ಆದ್ದರಿಂದ 2 ಬಾರಿ ಮತ್ತು n minus 1 ಮತ್ತು ನಂತರ u 1 u1 Hom ದರ್ಜೆ 2 ರ ಉತ್ಪನ್ನ ಆದ್ದರಿಂದ n n minus 1 u 1 ಇಲ್ಲಿ ದರ್ಜೆಯು 2 ಆಗಿತ್ತು ನಾವು 2 into 1 into u 1 ಮತ್ತು ಈ u 1 ಅನ್ನು ಪಡೆಯುತ್ತೇವೆ ನಮಗೆ ಈಗಾಗಲೇ ತಿಳಿದಿದೆ x y f y over x ನಾವು ನಂತರ ಆದೇಶಿಸುತ್ತೇವೆ ಮತ್ತು ನಂತರ u 2 ಗೆ ಏಕೆಂದರೆ ಅದು ದರ್ಜೆ 0 ನ ಸಮಜಾತೀಯ ಉತ್ಪನ್ನವಾಗಿದೆ ಮತ್ತು ಆ ದರ್ಜೆ 0 ನಿಂದಾಗಿ ಇಲ್ಲಿ ಬಲಭಾಗದಲ್ಲಿ ನಾವು 0 ಪದವನ್ನು ಪಡೆಯುತ್ತೇವೆ ಏಕೆಂದರೆ ಇಲ್ಲಿ ಇದು n n minus 1 ಮತ್ತು n 0 ಆಗಿರುವುದರಿಂದ ದರ್ಜೆಯು 0 ಆಗಿದೆ ಇದು ಅಲ್ಲಿ 0 ಆಗುತ್ತದೆ ಮತ್ತು ಈಗ ನಾವು ಈ ನಿಷ್ಪನ್ನಗಳನ್ನು ಇಲ್ಲಿ ಲೆಕ್ಕ ಮಾಡದೆಯೇ ನೇರವಾಗಿ ಈ 2 ಅಭಿವ್ಯಕ್ತಿಗಳನ್ನು ಹೊಂದಿದ್ದೇವೆ ನಾವು ಈ ಯೂಲರ್ ಪ್ರಮೇಯವನ್ನು ಬಳಸಿದ್ದೇವೆ ಮತ್ತು ನಾವು ಅವುಗಳನ್ನು ಸೇರಿಸಬಹುದು ಏಕೆಂದರೆ z ಪರಿಭಾಷೆಯಲ್ಲಿ ಈ ಫಲಿತಾಂಶವನ್ನು ಪಡೆಯಲು ನಾವು ಬಯಸುತ್ತೇವೆ ಅಲ್ಲಿ u 1 plus u 2 ಇದೆ ನಾವು ಈ ಎರಡನ್ನೂ ಸೇರಿಸಿದರೆ ನಾವು x square ಅನ್ನು ಹೊಂದಿದ್ದೇವೆ ಮತ್ತು ಇದು 2 ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನವಾಗುತ್ತದೆ ಇದು ಎರಡನೇ ದರ್ಜೆ u 1 plus u 2 ಇಲ್ಲಿ u 1 plus u 2 ಇಲ್ಲಿ ಕೂಡ u 1 plus u 2 ಮತ್ತು ಅದು z ಮತ್ತು ಈಗ ಇಲ್ಲಿ2 u 1 plus 0 ಆದ್ದರಿಂದ 2 ಮತ್ತು u 1 ಆದ್ದರಿಂದ ಪ್ಲಸ್ 0 ನಾವು 2 u 1 ಅನ್ನು ಮಾತ್ರ ಪಡೆಯುತ್ತೇವೆ ಮತ್ತು u 1 ಎಂಬುದು x y f y u over x ಆಗಿದೆ ನಾವು ಈ ಫಲಿತಾಂಶವನ್ನು ಪಡೆಯುತ್ತೇವೆ ಇಲ್ಲಿ ಈ ಅಭಿವ್ಯಕ್ತಿಯ y over x ನ 2 ಬಾರಿ xy f ಉತ್ಪನ್ನವನ್ನು ಪಡೆಯುತ್ತೇವೆ ಪಠ್ಯದ ಅಂತ್ಯಕ್ಕೆ ಬರುತ್ತಿದ್ದೇವೆ ನಾವು ಇಂದು ಕಂಪೋಸಿಟ್ ಉತ್ಪನ್ನಗಳ ಅವಕಲನವನ್ನು ಕಲಿಯುತ್ತೇವೆ ಇದು x y ನ ನೀಡಲಾದ ಉತ್ಪನ್ನ z ಮತ್ತು t ನ ಉತ್ಪನ್ನವಾದ x ಮತ್ತು y ಎಂದು ಇದ್ದಾಗ ಇದು ಉಪಯುಕ್ತವಾಗುತ್ತದೆ ಆ ಸಂದರ್ಭದಲ್ಲಿ ಈ ಸೂತ್ರದ ಮೂಲಕ ನಾವು t ಗೆ ಸಂಬಂಧಿಸಿದಂತೆ z ನ ನಿಷ್ಪನ್ನವನ್ನು ನೇರವಾಗಿ ಲೆಕ್ಕಾಚಾರ ಮಾಡಬಹುದು ಮತ್ತು ನಂತರ ಇದು x ಮತ್ತು y ಯ ಸಾಮಾನ್ಯೀಕರಣವಾಗಿದೆ ಅವು u v ಯ ಉತ್ಪನ್ನಗಳಾಗಿರಬಹುದು ಮತ್ತು ಆ ಸಂದರ್ಭದಲ್ಲಿ ನಾವು u ಗೆ ಸಂಬಂಧಿಸಿದಂತೆ ಈಗ z ನ ಆಂಶಿಕ ನಿಷ್ಪನ್ನಗಳನ್ನು ಮತ್ತು v ಗೆ ಸಂಬಂಧಿಸಿದಂತೆ z ನ ಆಂಶಿಕ ನಿಷ್ಪನ್ನವನ್ನು ಈ ಸೂತ್ರಗಳ ಮೂಲಕ ಲೆಕ್ಕಾಚಾರ ಮಾಡಬಹುದು ಮತ್ತು ನಂತರ ಸಮಜಾತೀಯ ಉತ್ಪನ್ನಗಳಿಗಾಗಿ ಯೂಲರ್ನ ಪ್ರಮೇಯ z ಒಂದು ಸಮಜಾತೀಯ ಉತ್ಪನ್ನವಾಗಿದ್ದರೆ ನಾವು ಇದನ್ನು ದರ್ಜೆ n ನ ಸಮಜಾತೀಯ ಉತ್ಪನ್ನಕ್ಕಾಗಿ ಹೊಂದಬಹುದು ಎಂದು ನಾವು ಕಲಿತಿದ್ದೇವೆ ನಂತರ ಅದು ಇಲ್ಲಿ n z ಆಗಿರುತ್ತದೆ x ಎಂಬುದು x ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನ ಪ್ಲಸ್ y ಎಂಬುದು y ಗೆ ಸಂಬಂಧಿಸಿದಂತೆ ಆಂಶಿಕ ನಿಷ್ಪನ್ನ ಇದು n z ಆಗಿರುತ್ತದೆ ಅಥವಾ ಒಂದು ಸಾಮಾನ್ಯೀಕರಣವಿತ್ತು ಅಂದರೆ ನಾವು ಈ ಎರಡನೇ ದರ್ಜೆಯ ನಿಷ್ಪನ್ನಗಳನ್ನು ಈ z ದರ್ಜೆ n ನ x ಮತ್ತು y ನ ಸಮಜಾತೀಯ ಉತ್ಪನ್ನವಾಗಿದ್ದರೆ ಇದು n n minus 1 into z ಆಗಿರುತ್ತದೆ ಈ ಉಪನ್ಯಾಸಗಳನ್ನು ತಯಾರಿಸಲು ಬಳಸಲಾದ ಉಲ್ಲೇಖಗಳು ಇವು ತುಂಬ ಧನ್ಯವಾದಗಳು